ಹಲೋ ಫೋಕ್ಸ್ ಇದು ಮತ್ತೆ ಕಥೆಯ ಸಮಯ ಈ ಬಾರಿಯ ಕಥೆ ನನ್ನ ನೆಚ್ಚಿನ ಕಥೆಗಳಲ್ಲಿ ಒಂದಾಗಿದೆ ನಾನು ಇದನ್ನು ಮಿಲಿಯನ್ ಬಾರಿ ಹೇಳಿದ್ದಿರಬೇಕು ನಾನು ಅದನ್ನು ಎಲ್ಲಿ ಕೇಳಿದ್ದೇನೆ ಎಂದು ನನಗೆ ತಿಳಿದಿಲ್ಲ ಆದರೆ ಇದು ಸುಂದರವಾದ ಕಥೆ ಇನ್ನು ಮುಂದೆ ನೀವು ನೋಡುವುದು ವಿದ್ವಾನ್ ಮತ್ತು ಚಹಾ ಕಪ್ ನ ಕಥೆ ಹಾಗಾಗಿ ಈ ನಿರ್ದಿಷ್ಟ ವಿದ್ವಾನ್ ರ ಮುಖ್ಯ ಕೆಲಸವೆಂದರೆ ಹೊಸ ವಿಷಯಗಳು ಹೊಸ ಕೌಶಲ್ಯಗಳು ಹೊಸ ಭಾಷೆಗಳನ್ನು ಕಲಿಯುವುದು ಆದರೆ ನಮ್ಮ ಕಥೆಯ ವಿದ್ವಾನ್ ಗೆ ಒಂದು ಸಮಸ್ಯೆ ಇದೆ ಅವರಿಗೆ ಹೊಸದನ್ನು ಕಲಿಯಲು ಸಾಧ್ಯವಾಗುತ್ತಿಲ್ಲ ಹೊಸ ವಿಷಯವನ್ನು ಕಲಿಯುವುದು ಅವರ ವೃತ್ತಿಯಾಗಿದ್ದರು ಸಹ ಇದು ಅವರಿಗೆ ದೊಡ್ಡ ಅಡಚಣೆಯಾಗಿದೆ ಅವರು ಹೊಸ ವಿಷಯಗಳು ಹೊಸ ಕೌಶಲ್ಯಗಳು ಹೊಸ ಭಾಷೆಗಳನ್ನು ಕಲಿಯಲು ಸಾಧ್ಯವಿಲ್ಲ ಎನ್ನುವುದೇ ತೊಂದರೆ ಆದ್ದರಿಂದ ಅವರ ಸ್ನೇಹಿತರು ಅವರಿಗೆ ಈ ಝೆನ್ ಮಾಸ್ಟರ್ ಅನ್ನು ನೀನು ಯಾಕೆ ಭೇಟಿ ಮಾಡಬಾರದು ಅವರು ಎಲ್ಲವನ್ನೂ ತಿಳಿದಿದ್ದಾರೆಂದು ತೋರುತ್ತದೆ ನೀನು ಅವರನ್ನು ಏಕೆ ಸಂಪರ್ಕಿಸಬಾರದು ಎಂದು ಸಲಹೆ ನೀಡಿದರು ಹಾಗಾಗಿ ವಿದ್ವಾನ್ ರವರು ಝೆನ್ ಮಾಸ್ಟರ್ ರವರನ್ನು ಸಂಪರ್ಕಿಸಿದರು ಮತ್ತು ಒಂದು ಸುಂದರವಾದ ಮೇಜಿನ ಮೇಲೆ ಒಂದು ಸುಂದರವಾದ ಚಹಾ ಕಪ್ ಮತ್ತು ಅದರ ಕೆಳಗೆ ಒಂದು ಸುಂದರವಾದ ಕಾರ್ಪೆಟ್ ಮತ್ತು ಅದರ ಪಕ್ಕದಲ್ಲಿಯೇ ನನ್ನ ಬಳಿ ಇರುವ ಪುಟ್ಟ ಚಹಾ ಕಪ್ ಗಿಂತ ದೊಡ್ಡದಾದ ಚಹಾ ಕಪ್ ಇತ್ತು ಆದ್ದರಿಂದ ಝೆನ್ ಮಾಸ್ಟರ್ ವಿದ್ವಾನ್ ರವರಿಗೆ ಚಹಾ ಸುರಿಯುವುದನ್ನು ಪ್ರಾರಂಭಿಸಲು ಕೇಳಿಕೊಂಡರು ಮತ್ತು ನಾನು ನಿಮಗೆ ಮತ್ತೆ ಹೇಳುವವರೆಗೂ ಸುರಿಯುವುದನು ಮಾತ್ರ ನಿಲ್ಲಿಸಬಾರದು ಮತ್ತು ನಾನು ಹೇಳಿದ ನಂತರ ನಿಲ್ಲಿಸಬಹುದು ಎಂಬ ಷರತ್ತೊಂದನ್ನು ವಿಧಿಸಿದರು ಆದ್ದರಿಂದ ಅವರು ಚಹಾ ಪಾತ್ರೆಯನ್ನು ತೆಗೆದುಕೊಂಡು ಚಹಾವನ್ನು ಸುರಿಯಲು ಪ್ರಾರಂಭಿಸಿದರು ಈಗ ನನ್ನ ಬಳಿ ಹಾಲು ಇದೆ ಆದರೆ ನನ್ನ ಕಥೆಯಲ್ಲಿ ಚಹಾ ಇತ್ತು ಮತ್ತು ಅವರು ಕಪ್ ನ್ನು ಚಹಾದೊಂದಿಗೆ ತುಂಬಲು ಪ್ರಾರಂಭಿಸಿದರು ಚಹಾ ಕಪ್ ನಿಧಾನವಾಗಿ ಸ್ವಲ್ಪಮಟ್ಟಿಗೆ ತುಂಬುತ್ತಿದೆ ಮತ್ತು ಅದು ಪೂರ್ತಿ ತುಂಬಿತು ಮತ್ತು ವಿದ್ವಾಂಸರು ಝೆನ್ ಮಾಸ್ಟರ್ ಅವರು ನಿಲ್ಲಿಸುವಂತೆ ಹೇಳುತ್ತಾರೆ ಎಂದು ಭಾವಿಸಿದರು ಆದರೆ ಅವರು ಹಾಗೆ ಮಾಡಲಿಲ್ಲ ಅವರು ಅದರ ಅಳತೆಗಿಂತ ಹೆಚ್ಚಾಗಿ ಸುರಿಯಲು ಅವಕಾಶ ಮಾಡಿಕೊಟ್ಟರು ಮತ್ತು ನನ್ನ ಚಹಾವನ್ನು ಹಾಳುಮಾಡಲು ನಾನು ಬಯಸುವುದಿಲ್ಲ ಆದರೆ ನಿಮಗೊಂದು ಆಲೋಚನೆ ಬಂದಿದೆ ಎಂದರು ಆದ್ದರಿಂದ ಅವರು ಸುರಿಯುತ್ತಲೇ ಇದ್ದರು ಸುರಿಯುತ್ತಲೇ ಇದ್ದರು ಮತ್ತು ಅದು ತುಂಬಿದ ನಂತರ ಅವರು ಸುರಿಯುತ್ತಿದ್ದ ಆ ಚಹಾಕ್ಕೆ ಏನಾಯಿತು ಎಂದು ಊಹಿಸಿ ಎಲ್ಲಾ ಚಹಾವು ಮೇಜಿನ ಮೇಲೆ ಚೆಲ್ಲಲು ಪ್ರಾರಂಭಿಸಿತು ಟೇಬಲ್ ಅನ್ನು ಗೊಂದಲಗೊಳಿಸಲು ಪ್ರಾರಂಭಿಸಿತು ವಿದ್ವಾನ್ ಅವರು ದಿಗಿಲುಗೊಂಡು ನಡುಗಲು ಪ್ರಾರಂಭಿಸಿದರು ಮತ್ತು ಅವರು ಆ ಆಲೋಚನೆಯೊಂದಿಗೆ ಆರಾಮದಾಯಕವಾಗಿರಲಿಲ್ಲ ಮತ್ತು ಚಹಾವು ಸುಂದರವಾದ ಕಾರ್ಪೆಟ್ ಮೇಲೂ ಸುರಿಯಲು ಪ್ರಾರಂಭಿಸಿತು ಮತ್ತು ಅದು ಸಹ ಹಾಳಾಯಿತು ವಿದ್ವಾನ್ ರವರು ಅಸಮಾಧಾನಗೊಂಡರು ಝೆನ್ ಮಾಸ್ಟರ್ ಅಂತಿಮವಾಗಿ ವಿದ್ವಾನ್ ರ ಬಗ್ಗೆ ಕರುಣೆ ತೋರಿ ಈಗ ನೀವು ನಿಲ್ಲಿಸಬಹುದು ಎಂದು ಹೇಳಿದರು ವಿದ್ವಾನ್ ರೂ ಉದ್ವೇಗಕ್ಕೊಳಗಾದರು ಮತ್ತು ಓ ದೇವರೇ ನಾನು ನಿಮ್ಮ ಕಾರ್ಪೆಟ್ ಅನ್ನು ಹಾಳುಮಾಡಿದೆ ನಾನು ನಿಮ್ಮ ಟೇಬಲ್ ಅನ್ನು ಹಾಳುಮಾಡಿದೆ ಇದು ಹಾಳಗಿದೆ ಆದ್ದರಿಂದ ನಾನು ಈಗ ಏನು ಮಾಡಲಿ ಅದಕ್ಕೆ ಝೆನ್ ಮಾಸ್ಟರ್ ಸರಿ ನಾನು ಕಾರ್ಪೆಟ್ ಮತ್ತು ಟೇಬಲ್ ಅನ್ನು ಸರಿಪಡಿಸಲು ನನ್ನ ವಿದ್ಯಾರ್ಥಿಗಳಲ್ಲಿ ಒಬ್ಬನಿಗೆ ಹೇಳುತ್ತೇನೆ ಇದರ ಬಗ್ಗೆ ಚಿಂತಿಸಬೇಡಿ ಕಪ್ ತುಂಬಿದ ನಂತರ ನೀವು ಸುರಿಯುತ್ತಿದ್ದ ಹೊಸ ಚಹಾ ಏನಾಯಿತು ಎಂದು ನಿಮ್ಮಿಂದ ನಾನು ಕೇಳ ಬಯಸುತ್ತೇನೆ ವಿದ್ವಾನ್ ರವರು ಅದರ ಬಗ್ಗೆ ಯೋಚಿಸಿದರು ಮತ್ತು ಚಹಾವು ಅದರ ಸುತ್ತಲೂ ಹರಿದಿದೆ ಎಂದು ಹೇಳಿದರು ಆಗ ಝೆನ್ ಮಾಸ್ಟರ್ ಹಾಗಿದ್ದರೆ ಚಹಾ ಕಪ್ ತುಂಬಿದ ನಂತರವೂ ನೀವು ತಾಜಾ ಚಹಾವನ್ನು ಬಯಸಿದರೆ ನೀವು ಏನು ಮಾಡುತ್ತೀರಿ ಎನ್ನುವ ಒಂದು ವಿಷಯದ ಬಗ್ಗೆ ಹೇಳುವಿರ ಎಂದಾಗ ಅದಕ್ಕೆ ವಿದ್ವಾಂಸರು ಚಹಾ ಕಪ್ ಅನ್ನು ಖಾಲಿ ಮಾಡಿ ಅದನ್ನು ಎಲ್ಲೋ ವರ್ಗಾಯಿಸಿ ಅಥವಾ ಅದನ್ನು ಹೊರಗೆ ಎಸೆದು ಮತ್ತೆ ಚಹಾ ಕಪ್ನಲ್ಲಿ ಹೊಸ ಚಹಾವನ್ನು ಸುರಿಯುತ್ತೇನೆ ಎಂದು ಉತ್ತರಿಸಿದರು ಆಗ ಝೆನ್ ಮಾಸ್ಟರ್ ನಿಖರವಾಗಿ ನಿಮ್ಮ ವಿಷಯದಲ್ಲೂ ಹೀಗೆ ಆಗುತ್ತಿರುವುದು ನೀವು ಈಗಾಗಲೇ ಜ್ಞಾನದಿಂದ ತುಂಬಿದ್ದೀರಿ ಮತ್ತು ಭೂಮಿಯ ಮೇಲೆ ನೀವು ಹೊಸ ಮಾಹಿತಿ ಹೊಸ ಕೌಶಲ್ಯಗಳು ಹೊಸ ಭಾಷೆಯನ್ನು ಪಡೆಯಲು ಹೋಗುವುದಿಲ್ಲ ಆಗ ನೀವು ಏನು ಮಾಡಬೇಕು ನಿಮ್ಮ ಟೀ ಪಾಟನ್ನೂ ಅಲ್ಲಲ್ಲ ಕ್ಷಮಿಸಿ ನಿಮ್ಮ ಟೀ ಕಪ್ ಅನ್ನು ನೀವು ಖಾಲಿ ಮಾಡಬೇಕು ಮತ್ತು ನೀವು ಇದೇ ರೀತಿಯಲ್ಲಿ ಹೊಸ ಜ್ಞಾನವನ್ನು ಪಡೆಯಬಹುದು ನಿಮ್ಮ ಹಳೆಯ ಅಭ್ಯಾಸಗಳನ್ನು ತೊಡೆದುಹಾಕಬೇಕು ನೀವು ಅಂಟಿಕೊಂಡಿರುವ ಯಾವುದನ್ನಾದರೂ ತೊಡೆದುಹಾಕಬೇಕು ಮತ್ತು ಹೀಗೆ ನೀವು ಹೊಸ ಕೌಶಲ್ಯಗಳನ್ನು ಕಲಿಯಬಹುದು ಅದಕ್ಕಾಗಿಯೇ ನಾನು ನಿಮ್ಮ ತಲೆಯನ್ನು ಖಾಲಿ ಮಾಡಿದೆ ನೀವು ಅದನ್ನು ಪಡೆಯುತ್ತೀರಾ ಧನ್ಯವಾದಗಳು